ಮತ್ತೆ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಕೋಶ ಚಕ್ರದ ಪ್ರಕ್ರಿಯೆಯ ಬಗ್ಗೆ ಮಾತನಾಡಲಿದ್ದೇವೆ ಕೋಶ ಚಕ್ರ ಯಾವುದು ಮತ್ತು ಕೋಶ ಚಕ್ರದ ವಿಭಿನ್ನ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿಯುವ ಮೊದಲು ನಾವು ನಮ್ಮ ಜೀವನವನ್ನು ಹೇಗೆ ಪ್ರಾರಂಭಿಸುತ್ತೇವೆ ಎಂದು ನೋಡೋಣ ನಾವು ನಮ್ಮ ಜೀವನವನ್ನು ಜೈಗೋಟ್ ಎಂಬ ಏಕಕೋಶೀಯ ಜೀವಿಯಾಗಿ ಪ್ರಾರಂಭಿಸುತ್ತೇವೆ ಎಂದು ನಮಗೆ ತಿಳಿದಿದೆ ಮತ್ತು ಇದು ಅಂಡಾಶಯದೊಂದಿಗೆ ವೀರ್ಯವು ಫಲೀಕರಿಸಿದ ನಂತರ ಸಂಭವಿಸುತ್ತದೆ ಗಮನಿಸಬೇಕಾದ ಸಂಗತಿಯೆಂದರೆ ನಾವೆಲ್ಲರೂ ನಮ್ಮ ತಾಯಂದಿರ ಗರ್ಭದಲ್ಲಿ ಒಂದೇ ಜೀವಕೋಶವಾಗಿ ನಮ್ಮ ಜೀವ ಪ್ರಯಾಣವನ್ನು ಪ್ರಾರಂಭಿಸಿದರೂ ಸುಮಾರು ಒಂಬತ್ತು ತಿಂಗಳ ಅವಧಿಯಲ್ಲಿ ನಾವು ಜನಿಸುತ್ತೇವೆ ನಂತರ ನಾವು ಬೆಳೆದು ವಯಸ್ಕರಾದಾಗ ನಮ್ಮ ದೇಹವು ಸ್ಥೂಲವಾಗಿ 1014 ಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ ಅದು ಹೇಗೆ ಸಾಧ್ಯ ಇದು ಸಾಧ್ಯ ಏಕೆಂದರೆ ಪ್ರತಿಯೊಂದು ಜೀವಕೋಶಕ್ಕೂ ಒಂದು ಮೂಲಭೂತ ಕಾರ್ಯವಿದೆ ಅದರ ಡಿಎನ್ಎ ಯನ್ನು ಪುನರಾವರ್ತಿಸಿ ನಂತರ ಅದನ್ನು ಅನುಜಾತ ಕೋಶಗಳಿಗೆ ರವಾನಿಸುವುದು ಆದ್ದರಿಂದ ಜೀವಕೋಶದ ಚಕ್ರವು ಮೂಲತಃ ಕೋಶವು ತನ್ನ ಡಿಎನ್ಎ ಯನ್ನು ನಕಲು ಮಾಡಲು ಹೇಗೆ ಸಿದ್ಧಗೊಳ್ಳುತ್ತದೆ ಮತ್ತು ನಂತರ ಹೇಗೆ ಎರಡು ಅನುಜಾತ ಕೋಶಗಳಾಗಿ ವಿಭಜಿಸುತ್ತದೆ ಎಂಬುದರ ಕುರಿತು ಹೇಳುತ್ತದೆ ಆದ್ದರಿಂದ ಇದು ತುಂಬಾ ಆಸಕ್ತಿದಾಯಕ ಸಂಗತಿಯಾಗಿದೆ ಈಗ ನೀವು ಕೋಶ ಚಕ್ರವನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಇದು ಕೋಶವು ಸಂಭವಿಸುವ ಘಟನೆಗಳ ಸರಣಿಯಾಗಿದೆ ಎಂದು ನಾನು ಹೇಳುತ್ತೇನೆ ಮತ್ತು ಅದು ಈ ಎಲ್ಲಾ ಘಟನೆಗಳಿಗೆ ಒಳಗಾಗಲು ಕಾರಣ ಅದು ಸ್ವತಃ ತಯಾರಿಯಾಗಲು ಪ್ರಯತ್ನಿಸುತ್ತದೆ ಮತ್ತು ಕೋಶದಲ್ಲಿ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ನಕಲು ಮಾಡಲು ಪ್ರಯತ್ನಿಸುತ್ತದೆ ಈಗ ಇದು ಮುಖ್ಯವಾಗಿದೆ ಕೋಶವು ಮಾಹಿತಿಯನ್ನು ರವಾನಿಸಲು ಆನುವಂಶಿಕ ವಸ್ತುಗಳ ನಕಲು ಬಹಳ ನಿರ್ಣಾಯಕ ಹಂತವಾಗಿದೆ ಆದ್ದರಿಂದ ಇದು ಮೊದಲು ಅದರ ಆನುವಂಶಿಕ ವಸ್ತುವನ್ನು ನಕಲು ಮಾಡುತ್ತದೆ ಇದು ಅದರ ವಿವಿಧ ಜೀವಕೋಶದ ಅಂಗಗಳ ಸಾಕಷ್ಟು ಪ್ರತಿಗಳನ್ನು ಹೊಂದಲು ಸಹ ಪ್ರಯತ್ನಿಸುತ್ತದೆ ಉದಾಹರಣೆಗೆ ಕೋಶವು ಮೈಟೊಕಾಂಡ್ರಿಯಾ ವನ್ನು ಹೊಂದಿರುತ್ತದೆ ಸಸ್ಯಗಳಲ್ಲಿ ಕೋಶವು ಕ್ಲೋರೊಪ್ಲ್ಯಾಸ್ಟ್ ಹೊಂದಿರುತ್ತದೆ ಆದ್ದರಿಂದ ಒಂದು ಕೋಶವು ಎರಡು ಅನುಜಾತ ಕೋಶಗಳಾಗಿ ವಿಭಜಿಸಬೇಕಾದರೆ ಅದು ಒಂದೇ ಪ್ರಮಾಣದ ಆನುವಂಶಿಕ ವಸ್ತುಗಳನ್ನು ರವಾನಿಸಬೇಕಾಗುತ್ತದೆ ಅದು ಡಿಎನ್ಎ ಅಲ್ಲದೆ ಇದು ಇತರ ಎಲ್ಲಾ ಜೀವಕೋಶದ ಅಂಗಗಳನ್ನು ವಿಭಜಿಸಬೇಕಾಗುತ್ತದೆ ಇದರಿಂದಾಗಿ ರೂಪುಗೊಂಡ ಹೊಸ ಅನುಜಾತ ಕೋಶವು ಅದರ ಎಲ್ಲಾ ಕಾರ್ಯಗಳನ್ನು ಮಾಡಬಹುದು ಆದ್ದರಿಂದ ಜೀವಕೋಶದ ಚಕ್ರವು ಒಳಗೊಂಡಿರುವ ಮೊದಲ ವಿಷಯವೆಂದರೆ ಆನುವಂಶಿಕ ವಸ್ತುಗಳ ನಕಲು ತಯಾರಿಕೆ ಮತ್ತು ಇದು ಡಿಎನ್ಎ ಪುನರಾವರ್ತನೆಯನ್ನು ಒಳಗೊಂಡಿರುತ್ತದೆ ನಾವು ಡಿಎನ್ಎ ಪುನರಾವರ್ತನೆಯ ಈ ವಿಭಾಗವನ್ನು ಪ್ರತ್ಯೇಕ ತರಗತಿಯಲ್ಲಿ ಕಲಿಯೋಣ ಇಂದು ನಾವು ಕೋಶ ಚಕ್ರದ ವಿವಿಧ ಹಂತಗಳ ಮೇಲೆ ಮಾತ್ರ ಗಮನ ಹರಿಸೋಣ ಆದ್ದರಿಂದ ಇದು ಇದರ ಆನುವಂಶಿಕ ವಸ್ತುವನ್ನು ನಕಲು ಮಾಡಬೇಕಾಗಿದೆ ಜೊತೆಗೆ ಇದು ವಿಭಿನ್ನ ಕೋಶ ಅಂಗಗಳ ನಕಲು ಮತ್ತು ಹೆಚ್ಚಿನ ಪ್ರತಿಗಳನ್ನು ನೀಡಬೇಕಾಗಿದೆ ಮತ್ತು ಕೋಶ ಚಕ್ರದ ಎರಡನೇ ಹಂತವು ಕೋಶ ವಿಭಜನೆಯ ನಿಜವಾದ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಒಮ್ಮೆ ಡಿಎನ್ಎ ನಕಲು ಮಾಡಿದ ನಂತರ ಕನಿಷ್ಠ ದೋಷಗಳೊಂದಿಗೆ ಅದೇ ಪ್ರಮಾಣದ ಡಿಎನ್ಎ ಹೇಗೆ ಸಾಧ್ಯ ಜೀವಕೋಶ ಚಕ್ರದ ಪ್ರತಿಯೊಂದು ಸುತ್ತಿನಲ್ಲೂ ಡಿಎನ್ಎ ಕನಿಷ್ಠ ದೋಷಗಳೊಂದಿಗೆ ನಕಲು ಆಗುತ್ತದೆ ಮತ್ತು ಈ ಡಿಎನ್ಎ ನಂತರ ಅನುಜಾತ ಕೋಶಗಳಾಗಿ ಸಮಾನವಾಗಿ ವಿಂಗಡಿಸಲ್ಪಡುತ್ತದೆ ಎಂದು ತಿಳಿಯುವುದು ಈಗ ಮುಖ್ಯವಾಗಿದೆ ಈ ವಿಭಾಗವನ್ನು ನೀವು ಕೋಶ ವಿಭಾಗ ಎಂದು ಕರೆಯುತ್ತೀರಿ ಆದ್ದರಿಂದ ಕೋಶ ಚಕ್ರವು ಅನೇಕ ಹಂತಗಳನ್ನು ಒಳಗೊಂಡಿದೆ ಮತ್ತು ನಾನು ಕೋಶ ಚಕ್ರದ ವಿಭಿನ್ನ ಹಂತಗಳಿಗೆ ಪ್ರವೇಶಿಸುವ ಮೊದಲು ನೀವು ಕೆಲವು ವಿಷಯಗಳ ಬಗ್ಗೆ ವಿಚಾರಮಾಡಲು ನಾನು ಬಯಸುತ್ತೇನೆ ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಒಂದೇ ದರದಲ್ಲಿ ಕೋಶ ಚಕ್ರಕ್ಕೆ ಒಳಗಾಗುವುದು ಅನಿವಾರ್ಯವಲ್ಲ ಮತ್ತು ವಾಸ್ತವವಾಗಿ ಕೆಲವು ಅಪವಾದಗಳಿವೆ ಕೆಲವು ಕೋಶಗಳು ರೂಪುಗೊಂಡ ನಂತರ ಮತ್ತು ಉನ್ನತ ಮಟ್ಟದ ದಕ್ಷತೆಯನ್ನು ಪಡೆದುಕೊಂಡ ನಂತರ ಅವು ವಿಭಜನೆಯಾಗುವುದಿಲ್ಲ ಮತ್ತು ಅವುಗಳಲ್ಲಿ ಕೆಲವು ನರ ಕೋಶಗಳಾಗಿವೆ ನರಕೋಶಗಳು ಒಮ್ಮೆ ಸಂಪೂರ್ಣವಾಗಿ ರೂಪುಗೊಂಡ ನಂತರ ನಮ್ಮ ಅಭಿವೃದ್ಧಿಯ ಕೆಲವು ಆರಂಭಿಕ ವರ್ಷಗಳನ್ನು ಹೊರತುಪಡಿಸಿ ಒಮ್ಮೆ ನರಕೋಶಗಳು ಸಂಪೂರ್ಣವಾಗಿ ರೂಪುಗೊಂಡ ನಂತರ ಮತ್ತು ತಮ್ಮ ಕಾರ್ಯದಲ್ಲಿ ಅವುಗಳು ಹೆಚ್ಚು ಪರಿಣಾಮಕಾರಿಯಾದ ನಂತರ ಅವು ವಿಭಜನೆಯಾಗುವುದಿಲ್ಲ ವಾಸ್ತವವಾಗಿ ಅವುಗಳು ಕೋಶ ಚಕ್ರದ ಪ್ರಕ್ರಿಯೆಗೆ ಒಳಗಾಗುವುದಿಲ್ಲ ಅದು ಏಕೆ ಹಾಗೆ ಎಂಬುದಕ್ಕೆ ಬರುತ್ತೇನೆ ಮತ್ತು ಅವು ಏಕೆ ವಿಭಜನೆ ಮಾಡಬಾರದು ಎಂಬುದಕ್ಕೆ ನಾನು ಹೇಳುವ ಕಾರಣವೆಂದರೆ ಅವುಗಳು ಅವಿಶ್ರಾಂತವಾಗಿ ತಮ್ಮ ಕಾರ್ಯವನ್ನು ಮಾಡುತ್ತಿರುತ್ತವೆ ಮತ್ತು ಅವು ಹೆಚ್ಚು ಪರಿಣಿತವಾಗಿವೆ ಜೈವಿಕ ಪರಿಭಾಷೆಯಲ್ಲಿ ನಾವು ಇದನ್ನು ಅವು ಈಗಾಗಲೇ ʼವಿಭಿನ್ನವಾಗಿವೆʼ ಎಂದು ಕರೆಯುತ್ತೇವೆ ಅಂತೆಯೇ ನಮ್ಮ ಹೃದಯದ ಗೋಡೆಗಳಾದ ಕಾರ್ಡಿಯೋಮಯೊಸೈಟ್ ಗಳನ್ನು ರೂಪಿಸುವ ಕೋಶಗಳನ್ನು ನೀವು ನೋಡಿದರೆ ಅವು ವಿಭಿನ್ನವಾದ ನಂತರ ವಿಭಜನೆಯಾಗುವುದಿಲ್ಲ ಕೆಂಪು ರಕ್ತ ಕಣಗಳು ಈ ಕೋಶಗಳು ನಿಯತಕಾಲಿಕವಾಗಿ ಮೂಳೆ ಮಜ್ಜೆಯಿಂದ ಹೊರಬರುತ್ತವೆ ಅವು ಮೂಳೆ ಮಜ್ಜೆಯ ಕೋಶಗಳಿಂದ ರೂಪುಗೊಳ್ಳುತ್ತವೆ ನಿಮ್ಮ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಇದು ಒಂದು ಕೋಶ ಪ್ರಕಾರ ಎಂದು ನೀವು ಅಧ್ಯಯನ ಮಾಡಿರಬೇಕು ಒಮ್ಮೆ ಅದು ತನ್ನ ವಿಭಿನ್ನ ಸಾಮರ್ಥ್ಯವನ್ನು ತಲುಪಿದ ನಂತರ ಅದು ತನ್ನ ನ್ಯೂಕ್ಲಿಯಸ್ ಅನ್ನು ಕಳೆದುಕೊಳ್ಳುತ್ತದೆ ಮತ್ತು ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ಕೆಂಪು ರಕ್ತ ಕಣಗಳ ಪ್ರಾಥಮಿಕ ಕಾರ್ಯವೆಂದರೆ ಹಿಮೋಗ್ಲೋಬಿನ್ ಅನ್ನು ಸಾಗಿಸುವುದು ಈಗ ಹಿಮೋಗ್ಲೋಬಿನ್ ನಮ್ಮ ರಕ್ತದಲ್ಲಿನ ಆಮ್ಲಜನಕವನ್ನು ಹೀರಿಕೊಳ್ಳುವ ಮತ್ತು ಸಾಗಿಸುವ ಮುಖ್ಯ ವರ್ಣದ್ರವ್ಯವಾಗಿದೆ ಮತ್ತು ಇದು ಅದರ ಏಕೈಕ ಪ್ರಮುಖ ಉದ್ದೇಶವಾಗಿದೆ ಆದ್ದರಿಂದ ಇದು ಹೆಚ್ಚು ಹೆಚ್ಚು ಹಿಮೋಗ್ಲೋಬಿನ್ ಅನ್ನು ಹೊಂದಲು ಬಯಸಿದರೆ ಅದು ನ್ಯೂಕ್ಲಿಯಸ್ ಅನ್ನು ತೊಡೆದುಹಾಕಬೇಕು ಆದ್ದರಿಂದ ಭೇದದ ನಂತರ ಆರ್ಬಿಸಿ ಗಳು ನ್ಯೂಕ್ಲಿಯಸ್ ಅನ್ನು ಹೊಂದಿರುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಅವು ಬೇರ್ಪಟ್ಟ ನಂತರ ಕೋಶ ವಿಭಜನೆಗೆ ಒಳಗಾಗುವುದಿಲ್ಲ ಮತ್ತು ಅವು ಕೋಶ ವಿಭಜನೆಗೆ ಒಳಗಾಗದ ಕಾರಣ ನಮ್ಮ ಮೂಳೆ ಮಜ್ಜೆಯ ಕೊಳದಿಂದ ನಿಯತಕಾಲಿಕವಾಗಿ ಹೊರಬರುವ ಪ್ರತಿ ಆರ್ಬಿಸಿ ಸುಮಾರು 120 ದಿನಗಳ ಜೀವಿತಾವಧಿಯನ್ನು ಹೊಂದಿರುತ್ತದೆ ಆದ್ದರಿಂದ ಜೀವಕೋಶದ ಚಕ್ರಕ್ಕೆ ಒಳಗಾಗದ ಕೆಲವು ಕೋಶಗಳಿವೆ ಮತ್ತೂ ಕೆಲವು ಕೋಶಗಳಿವೆ ಅವುಗಳು ಬೇಡಿಕೆಯಿದ್ದರೆ ಮಾತ್ರ ಕೋಶ ಚಕ್ರ ಅಥವಾ ಕೋಶ ವಿಭಜನೆಗೆ ಒಳಗಾಗುತ್ತವೆ ಒಂದು ಉತ್ತಮ ಉದಾಹರಣೆಯೆಂದರೆ ಬಿಳಿ ರಕ್ತ ಕಣಗಳು ಪ್ರತಿ ಬಾರಿಯೂ ನಾವು ಒಂದು ರೀತಿಯ ಸೋಂಕನ್ನು ಪಡೆದಾಗ ನಮ್ಮ ದೇಹವು ಅದನ್ನು ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಅದನ್ನು ನೀವು ʼಪ್ರತಿರಕ್ಷೆʼ ಎಂದು ಕರೆಯುತ್ತೀರಿ ಈ ಪ್ರತಿರಕ್ಷೆ ಏಕೆ ಸಾಧ್ಯವೆಂದರೆ ಬಿಳಿ ರಕ್ತ ಕಣಗಳು ಪ್ರತಿ ಬಾರಿಯೂ ಆಕ್ರಮಣಕಾರರನ್ನು ಸಂವೇದಿಸಿದಾಗ ಬಿಳಿ ರಕ್ತ ಕಣಗಳಲ್ಲಿ ಘಟನೆಗಳ ಸಂಪೂರ್ಣ ಸರಣಿ ನಡೆಯುತ್ತಿರುತ್ತದೆ ಮತ್ತು ಅದು ಬಿಳಿ ರಕ್ತ ಕಣಗಳನ್ನು ಅನುಮತಿಸುತ್ತದೆ ಮತ್ತು ಪ್ರಚೋದಿಸುತ್ತದೆ ಮತ್ತು ನಾವು ಗುಣಿಸಬೇಕಾದ ವಿಭಜಿಸಬೇಕಾದ ಪ್ರತ್ಯೇಕ ಬಿಳಿ ರಕ್ತ ಕಣಗಳಿಗೆ ಸಂದೇಶವನ್ನು ಕಳುಹಿಸುತ್ತದೆ ಸಾಕಷ್ಟು ಸೈನಿಕರು ಸಿದ್ಧರಾಗಿರುವುದರಿಂದ ಅವು ಈಗ ಆಕ್ರಮಣಕಾರಿ ರೋಗಕಾರಕವನ್ನು ಅಥವಾ ಆಕ್ರಮಣಕಾರಿ ಬ್ಯಾಕ್ಟೀರಿಯಾ ವನ್ನು ಕೊಲ್ಲುತ್ತವೆ ಆದ್ದರಿಂದ ನಮ್ಮ ದೇಹದಲ್ಲಿ ಅಗತ್ಯವಿದ್ದರೆ ಕೋಶ ಚಕ್ರಕ್ಕೆ ಒಳಗಾಗುವ ಜೀವಕೋಶಗಳಿವೆ ಉದಾಹರಣೆಗೆ ಯಕೃತ್ತಿನ ಕೋಶಗಳು ಪುನರುತ್ಪಾದನೆಗೊಳ್ಳುತ್ತವೆ ಅಗತ್ಯವಿದ್ದಾಗ ಮಾತ್ರ ಅವು ವಿಭಜನೆಯಾಗುತ್ತವೆ ಈ ಹೆಚ್ಚು ವಿಶೇಷವಾದ ಕೋಶಗಳಿಗೆ ವಿರುದ್ಧವಾಗಿ ಇತರ ಜೀವಕೋಶಗಳ ಗುಂಪು ವಿಶೇಷವಲ್ಲ ಎಂದು ನಾನು ಹೇಳುವುದಿಲ್ಲ ಆದರೆ ದೇಹದ ಕಾರ್ಯಗಳನ್ನು ನಿರ್ವಹಿಸುವುದು ಅವುಗಳ ಕಾರ್ಯವಾಗಿದೆ ಉದಾಹರಣೆಗೆ ನಮ್ಮ ಚರ್ಮ ಈಗ ನೀವು ಯಾವುದೇ ರೀತಿಯ ಗಾಯಗಳನ್ನು ಹೊಂದಿದ್ದರೆ ಚರ್ಮವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳಬೇಕು ಮತ್ತು ಅದು ಸ್ವತಃ ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಈಗ ಈ ರೀತಿಯ ಜೀವಕೋಶಗಳು ಸಾಮಾನ್ಯವಾಗಿ ಎಪಿಥೆಲಿಯಲ್ ಕೋಶಗಳು ಒಳಪದರ ಕೋಶಗಳು ಚರ್ಮದ ಒಳಪದರ ಕರುಳಿನ ಒಳಪದರ ಇವುಗಳು ಕಳೆದುಹೋದ ಕೋಶಗಳನ್ನು ವಿಭಜಿಸಿ ಪುನಃ ತುಂಬಿಸಿಕೊಳ್ಳುತ್ತಲೇ ಇರಬೇಕು ಆದ್ದರಿಂದ ಹೆಚ್ಚಾಗಿ ಜೀವಕೋಶದ ಚಕ್ರದ ಪ್ರಕ್ರಿಯೆಗೆ ಒಳಗಾಗುವ ಕೋಶಗಳಿವು ಆದ್ದರಿಂದ ಒಂದು ನಿರ್ದಿಷ್ಟ ಪ್ರಕಾರದ ಜೀವಕೋಶದ ಏಕೈಕ ಉದ್ದೇಶವೇನು ಎಂಬುದರ ಆಧಾರದ ಮೇಲೆ ಹಾಗೆ ಮಾಡಲು ಮುಂದಾಗದಿದ್ದರೆ ಜೀವಕೋಶಗಳು ಕೋಶ ಚಕ್ರಕ್ಕೆ ಒಳಗಾಗದಿರಲು ನಿರ್ಧರಿಸಬಹುದು ಅದೇ ವೇಳೆ ಕೆಲವು ಜೀವಕೋಶಗಳು ವಾಡಿಕೆಯಂತೆ ವಿಭಜಿಸಿ ಅನುಜಾತ ಕೋಶಗಳಿಗೆ ಕಾರಣವಾಗುತ್ತವೆ ಗಮನಿಸಬೇಕಾದ ಒಂದು ಅಂಶವೆಂದರೆ ಅವುಗಳು ಪ್ರತಿ ಬಾರಿಯೂ ಅನುಜಾತ ಕೋಶವನ್ನು ವಿಭಜಿಸಿ ಹುಟ್ಟುಹಾಕಿದಾಗ ಅವುಗಳ ನಿಖರವಾದ ಮಾಹಿತಿಯನ್ನು ಅನುಜಾತ ಕೋಶಕ್ಕೆ ರವಾನಿಸಬೇಕು ಇದು ತುಂಬಾ ದೊಡ್ಡ ಕೆಲಸವಾಗಿದೆ ಮತ್ತು ಇದಕ್ಕೆ ಸಾಕಷ್ಟು ನಿಖರತೆಯ ಅಗತ್ಯವಿದೆ ನಾನು ಮತ್ತೆ ಮುಂದೆ ಹೋಗುವ ಮೊದಲು ಮತ್ತೊಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತೇನೆ ಈಗ ಪ್ರತಿ ಯುಕಾರ್ಯೋಟಿಕ್ ಕೋಶವು ಕೋಶ ಚಕ್ರದ ವಿಭಿನ್ನ ಉದ್ದಗಳನ್ನು ಹೊಂದಿರುತ್ತದೆ ಆದರೆ ಹದಿನಾರರಿಂದ ಇಪ್ಪತ್ನಾಲ್ಕು ಗಂಟೆಗಳ ನಡುವೆ ಇರುವ ಸರಾಸರಿ ಮಾನವ ಜೀವಕೋಶಕ್ಕೆ ನಾವು ಸರಾಸರಿ ಜೀವಕೋಶದ ಚಕ್ರವನ್ನು ಹೋಲಿಸಿದರೆ ಇ coliಯಂತಹ ಪ್ರೊಕಾರಿಯೋಟ್ ಗಳು ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಗುಣಿಸುತ್ತವೆ ಇದು ಆಸಕ್ತಿದಾಯಕವಾಗಿದೆ ಏಕೆಂದರೆ ಒಮ್ಮೆ ನೀವು ಬ್ಯಾಕ್ಟೀರಿಯಾ ದ ಸೋಂಕನ್ನು ಏಕೆ ಹೊಂದಿದ್ದೀರಿ ಎಂದೂ ಸಹ ಇದು ತಿಳಿಸುತ್ತದೆ ಅದು ಇಷ್ಟು ಬೇಗನೆ ಏಕೆ ಹರಡುತ್ತದೆ ಎಂದರೆ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಸೂಕ್ಷ್ಮಾಣುಜೀವಿ ವಾಸ್ತವವಾಗಿ ಎರಡು ಅನುಜಾತ ಜೀವಕೋಶಗಳಿಗೆ ಕಾರಣವಾಗುತ್ತದೆ ನಾನು ಸರಳತೆಗಾಗಿ ಮಾನವರ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ ಆದರೆ ಮನುಷ್ಯರಿಗಿಂತ ಭಿನ್ನವಾಗಿ ಬ್ಯಾಕ್ಟೀರಿಯಾದ ರಚನೆಯು ಹೆಚ್ಚು ಸರಳವಾಗಿದೆ ಎಂದು ನೀವು ಕಂಡುಕೊಂಡಿದ್ದೀರಿ ಇದು ಕೇವಲ ವೃತ್ತಾಕಾರದ ಡಿಎನ್ಎ ಯ ಒಂದೇ ಅಣುವನ್ನು ಹೊಂದಿದೆ ಇದು ಸುಮಾರು ನಾಲ್ಕು ಮಿಲಿಯನ್ ಮೂಲ ಜೋಡಿಗಳಿಂದ ಕೂಡಿದೆ ಈಗ ಇದನ್ನು ಇಪ್ಪತ್ತಮೂರು ಜೋಡಿ ವರ್ಣತಂತುಗಳನ್ನು ಹೊಂದಿರುವ ಮನುಷ್ಯರೊಂದಿಗೆ ಹೋಲಿಸಿ ಒಟ್ಟಾರೆಯಾಗಿ ನಮ್ಮಲ್ಲಿ ನಲವತ್ತಾರು ವರ್ಣತಂತುಗಳಿವೆ ಮತ್ತು ನಾವು ಈ ವರ್ಣತಂತುಗಳನ್ನು ಅಥವಾ ಡಿಎನ್ಎ ಗಳನ್ನು ಬಿಚ್ಚಿದರೆ ಮತ್ತು ಅವುಗಳನ್ನು ಒಟ್ಟಿಗೆ ಅಂತ್ಯದಿಂದ ಅಂತ್ಯಕ್ಕೆ ಪ್ರಯೋಗಾಲಯದಲ್ಲಿ ಇರಿಸಿದರೆ ಮಾನವರಲ್ಲಿ ಒಂದೇ ಕೋಶದ ಡಿಎನ್ಎ ಯ ನಿಜವಾದ ಉದ್ದವು ಬಹುಶಃ ಎರಡು ಮೀಟರ್ ನಷ್ಟಿರುತ್ತದೆ ಎಂದು ನೀವು ಕಾಣಬಹುದು ಮತ್ತು ಕೇವಲ ಉದ್ದವಷ್ಟೇ ಅಲ್ಲ ನೀವು ಹೊಂದಿರುವ ಮೂಲ ಜೋಡಿಗಳ ಸಂಖ್ಯೆಯನ್ನು ನೋಡಿದರೆ ಅದು ಪ್ರೊಕಾರಿಯೋಟ್ ಗಳಿಗಿಂತ ಸುಮಾರು ಸಾವಿರ ಪಟ್ಟು ದೊಡ್ಡದಾಗಿರುತ್ತದೆ ಆದ್ದರಿಂದ ನಮ್ಮ ವಾಸ್ತುಶಿಲ್ಪ ಮಾನವ ಡಿಎನ್ಎ ವಾಸ್ತುಶಿಲ್ಪವು ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಗಮನಿಸಬೇಕಾದ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ನಮ್ಮ ಎರಡು ಮೀಟರ್ ಉದ್ದದ ಡಿಎನ್ಎ ತುಣುಕು ಸುಮಾರು 10 ಮೈಕ್ರೊಮೀಟರ್ ವ್ಯಾಸವನ್ನು ಹೊಂದಿರುವ ಕೋಶಕ್ಕೆ ಹೊಂದಿಕೊಳ್ಳುತ್ತದೆ ಅದು ಹೇಗೆ ಸಾಧ್ಯ ಇದು ಸಾಧ್ಯ ಮತ್ತು ನೀವು ಇದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಕೋಶ ಚಕ್ರ ಮತ್ತು ಮೈಟೋಸಿಸ್ ಮತ್ತು ಮಿಯೋಸಿಸ್ ಇವುಗಳನ್ನು ಅರ್ಥಮಾಡಿಕೊಳ್ಳಲು ಇದು ಬಹಳ ಮುಖ್ಯ ಈ ಡಿಎನ್ಎ ಗಳನ್ನು ಹೇಗೆ ಜೋಡಿಸಲಾಗಿದೆ ಅವುಗಳನ್ನು ವರ್ಣತಂತುಗಳಾಗಿ ಜೋಡಿಸಲಾಗಿದೆ ಎಂಬುದಷ್ಟೇ ನಮಗೆ ತಿಳಿದಿದೆ ಆದರೆ ಪ್ರೊಕಾರಿಯೋಟ್ ಗಳಿಗಿಂತ ಯುಕಾರಿಯೋಟ್ ಗಳ ವಿಷಯದಲ್ಲಿ ಬಹಳ ಭಿನ್ನವಾದ ವಾಸ್ತುಶಿಲ್ಪವಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಡಿಎನ್ಎ ಈ ಅಣುವಾಗಿದೆ ನೀವು ಅದನ್ನು ಪ್ಯಾಕೇಜ್ ಮಾಡಲು ಬಯಸಿದಾಗ ಕೋಶವು ಈ ಡಿಎನ್ಎ ಯನ್ನು ಸಾಂದ್ರವಾದ ರಚನೆಗೆ ಪ್ಯಾಕೇಜ್ ಮಾಡಲು ಬಯಸಿದಾಗ ಇಲ್ಲಿ ಈ ಡಿಎನ್ಎ ಯನ್ನು ಸ್ಟ್ರಿಂಗ್ ಎಂದು ನಿರೂಪಿಸಲಾಗಿದೆ ಈ ಡಿಎನ್ಎ ವಾಸ್ತವವಾಗಿ ಹಿಸ್ಟೋನ್ಸ್ ಎಂದು ಕರೆಯಲ್ಪಡುವ ಪ್ರೋಟೀನ್ಗಳ ಸುತ್ತಲೂ ಸುತ್ತುತ್ತದೆ ಆದ್ದರಿಂದ ನೀವು ಮಣಿಗಳ ದಾರವನ್ನು ಹೊಂದಿದ್ದೀರಿ ಅಲ್ಲಿ ಆ ಪ್ರತಿ ಮಣಿಯ ಸುತ್ತಲೂ ಡಿಎನ್ಎ ಎಳೆಯನ್ನು ಸುತ್ತುತ್ತದೆ ಮತ್ತು ಆ ಪ್ರೋಟೀನ್ ಗಳನ್ನು ಹಿಸ್ಟೋನ್ಸ್ ಎಂದು ಕರೆಯಲಾಗುತ್ತದೆ ಇದು ಸಂಘಟನೆಯ ಮೊದಲ ಕ್ರಮವಾಗಿದೆ ಮತ್ತು ನಂತರ ಈ ಮಣಿಗಳ ಸರಮಾಲೆಯು ಹೆಲಿಕಲ್ ಶೈಲಿಯಲ್ಲಿ ಮತ್ತಷ್ಟು ಸುರುಳಿಯಾಗಿ ಪರಸ್ಪರ ಪ್ಯಾಕ್ ಆಗುತ್ತದೆ ಮತ್ತು ಅವು ನ್ಯೂಕ್ಲಿಯೊಸೋಮ್ ಗಳನ್ನು ರೂಪಿಸುತ್ತವೆ ಮತ್ತು ಈ ಸಂದರ್ಭದಲ್ಲಿ ಇದು ಒಂದು ನ್ಯೂಕ್ಲಿಯೊಸೋಮ್ ಆಗಿದೆ ನಂತರ ಅದು ಮತ್ತೆ ಸುರುಳಿಯಾಗಿರುತ್ತದೆ ಮತ್ತೆ ಮುಂದಿನ ಸುರುಳಿ ಮತ್ತೆ ಹೀಗೆ ಮುಂದುವರಿಯುತ್ತದೆ ಈಗ ಈ ಪ್ರತಿಯೊಂದು ನ್ಯೂಕ್ಲಿಯೊಸೋಮ್ ಗಳು ಮತ್ತಷ್ಟು ಮಂದಗೊಳಿಸಲ್ಪಡುತ್ತವೆ ಮತ್ತು ಆ ರಚನೆಯನ್ನು ನೀವು ಕ್ರೊಮಾಟಿನ್ ಎಂದು ಕರೆಯುತ್ತೀರಿ ಆದ್ದರಿಂದ ಮಾನವರಲ್ಲಿ ಅಥವಾ ಯುಕಾರಿಯೋಟ್ ಗಳಲ್ಲಿ ಡಿಎನ್ಎ ಹೆಚ್ಚು ಸಂಕೀರ್ಣವಾಗಿರುತ್ತದೆ ಗಾತ್ರದಲ್ಲಿ ಹೆಚ್ಚು ದೊಡ್ಡದಾಗಿರುತ್ತದೆ ಹಿಸ್ಟೋನ್ ಗಳ ಸಹಾಯದಿಂದ ಪ್ಯಾಕೇಜ್ ಮಾಡಲಾಗುತ್ತದೆ ಅವುಗಳ ಪ್ಯಾಕೇಜಿಂಗ್ನಲ್ಲಿ ಮತ್ತು ರಚನೆಗಳಲ್ಲಿ ಹಿಡಿದಿಡಲು ಸಹಾಯ ಮಾಡುವ ಪ್ರೋಟೀನ್ಗಳನ್ನು ಕ್ರೊಮಾಟಿನ್ ಎಂದು ಕರೆಯಲಾಗುತ್ತದೆ ಮತ್ತು ನಾನು ಹೇಳಿದಂತೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಇಪ್ಪತ್ಮೂರು ಜೋಡಿ ವರ್ಣತಂತುಗಳನ್ನು ಹೊಂದಿದ್ದೇವೆ ಮತ್ತು ಪ್ರತಿ ವರ್ಣತಂತು ಕ್ರೊಮ್ಯಾಟಿಡ್ ಗಳಿಂದ ಕೂಡಿದೆ ಮತ್ತು ಇದನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಡಿಎನ್ಎ ಪುನರಾವರ್ತನೆ ಪ್ರಕ್ರಿಯೆಯು ನಡೆದ ನಂತರ ಪ್ರತಿ ಕ್ರೊಮ್ಯಾಟಿಡ್ ಸಹೋದರಿ ಕ್ರೊಮ್ಯಾಟಿಡ್ ಗೆ ಕಾರಣವಾಗುತ್ತದೆ ಇವು ಸಹೋದರಿ ಕ್ರೊಮ್ಯಾಟಿಡ್ ಗಳು ಆದರೆ ಇವುಗಳಲ್ಲಿ ಪ್ರತಿಯೊಂದೂ ವಾಸ್ತವವಾಗಿ ವರ್ಣತಂತುಗಳಾಗಿವೆ ಮತ್ತು ಈ ಸಹೋದರಿ ಕ್ರೊಮ್ಯಾಟಿಡ್ಗಳು ಡಿಎನ್ಎ ಪುನರಾವರ್ತನೆಯ ನಂತರ ಕೇಂದ್ರ ಬಿಂದುವಿನಲ್ಲಿ ʼಸೆಂಟ್ರೊಮೀರ್ʼ ಎಂಬ ರಚನೆಯಿಂದ ಒಟ್ಟಿಗೆ ನಡೆಯುತ್ತವೆ ಈಗ ಇದು ಬಹಳ ಮುಖ್ಯವಾದ ರಚನೆಯಾಗಿದೆ ಇದನ್ನು ನಾವೂ ಸಹ ಉಲ್ಲೇಖಿಸುತ್ತೇವೆ ಮತ್ತು ಅದು ಏಕೆ ಬಹಳ ಮುಖ್ಯವಾಗುತ್ತದೆ ಎಂಬುದನ್ನು ನಾವು ಕೋಶ ವಿಭಜನೆಯ ಬಗ್ಗೆ ಮಾತನಾಡುವಾಗ ನೋಡೋಣ ಈಗ ಇದು ಇಲ್ಲಿದೆ ಎರಡು ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತುಗಳು ಬೇರ್ಪಡುತ್ತವೆ ಮತ್ತು ನಾವು ಮೈಟೊಸಿಸ್ ಬಗ್ಗೆ ಮಾತನಾಡುವಾಗ ಇದಕ್ಕೆ ಬರುತ್ತೇನೆ ಹೆಚ್ಚು ಸರಳವಾದ ಡಿಎನ್ಎ ಹೊಂದಿರುವ ಪ್ರೊಕಾರಿಯೋಟ್ ಗಳಂತಲ್ಲದೆ ಡಿಎನ್ಎ ವಾಸ್ತುಶಿಲ್ಪವು ಮಾನವರಲ್ಲಿ ಮತ್ತು ಬಹುತೇಕ ಎಲ್ಲಾ ಯುಕಾರಿಯೋಟ್ಗಳಲ್ಲಿ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಎಂಬುದನ್ನು ನೀವು ಪ್ರಶಂಸಿಸಬೇಕು ಮತ್ತು ಈ ದೊಡ್ಡ ಪ್ರಮಾಣದ ಮಾಹಿತಿಯನ್ನು ನಾವು ಹತ್ತು ಮೈಕ್ರಾನ್ ಗಳ ವ್ಯಾಸವನ್ನು ಹೊಂದಿರುವ ಸಣ್ಣ ಕೋಶಕ್ಕೆ ಸಂಕ್ಷೇಪಿಸಬೇಕಾಗಿದೆ ಮತ್ತು ಅದರೊಳಗೆ ಇದು ಸುಮಾರು ಎರಡರಿಂದ ಐದು ಮೈಕ್ರಾನ್ ಗಳ ವ್ಯಾಸವನ್ನು ಹೊಂದಿರುವ ನ್ಯೂಕ್ಲಿಯಸ್ ಗೆ ಪ್ಯಾಕೆಟ್ ಮಾಡಬೇಕಾಗುತ್ತದೆ ಆದ್ದರಿಂದ ನಮ್ಮ ದೇಹದಲ್ಲಿನ ಡಿಎನ್ಎ ಈ ರೀತಿಯಾಗಿ ಆಯೋಜಿಸಲ್ಪಟ್ಟಿದೆ ಜೀವಕೋಶದ ಚಕ್ರದುದ್ದಕ್ಕೂ ಡಿಎನ್ಎ ಯಾವಾಗಲೂ ವರ್ಣತಂತುಗಳಾಗಿ ಅಸ್ತಿತ್ವದಲ್ಲಿರುತ್ತದೆ ಎಂಬುದನ್ನು ನೀವು ಕಾಣಬಹುದು ಅದು ನಿಜವಲ್ಲ ಹೆಚ್ಚಾಗಿ ಇದನ್ನು ಕ್ರೊಮಾಟಿನ್ ತುಣುಕುಗಳ ಸಡಿಲವಾದ ಗುಂಪಾಗಿ ಆಯೋಜಿಸಲಾಗಿದೆ ಆದರೆ ಕೋಶವು ವಿಭಜಿಸಲು ಸಿದ್ಧವಾಗುವ ಮತ್ತು ಅದರ ಆನುವಂಶಿಕ ವಸ್ತುವನ್ನು ವಿಭಜಿಸುವ ಮೊದಲು ಕ್ರೊಮಾಟಿನ್ ವರ್ಣತಂತುಗಳಾಗಿ ಘನೀಕರಣಗೊಳ್ಳುತ್ತದೆ ಆದ್ದರಿಂದ ಕೋಶ ವಿಭಜನೆಯ ಕುರಿತು ನಮ್ಮ ತರಗತಿಯಲ್ಲಿ ಈ ಎಲ್ಲವನ್ನು ನೋಡೋಣ ಕೋಶ ಚಕ್ರ ಎಂದರೇನು ಕೋಶ ಚಕ್ರಕ್ಕೆ ಹಿಂತಿರುಗಿ ನೋಡೋಣ ನಾನು ನಿಮಗೆ ಹೇಳಿದಂತೆ ಕೋಶ ಚಕ್ರದ ಉದ್ದೇಶವು ಅದರ ನಿಖರವಾದ ಮಾಹಿತಿಯನ್ನು ಎರಡು ಅನುಜಾತ ಕೋಶಗಳಿಗೆ ತಲುಪುವಂತೆ ನೋಡಿಕೊಳ್ಳುವುದು ಮತ್ತು ಅದನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಅದು ಮೊದಲು ಅದರ ಡಿಎನ್ಎ ಯನ್ನು ನಕಲು ಮಾಡಿ ಎರಡು ಅನುಜಾತ ಕೋಶಗಳಿಗೆ ವಿತರಿಸಿ ತದನಂತರ ಅದು ಅದರ ಅಂಗಗಳನ್ನು ನಕಲು ಮಾಡಿ ಅನುಜಾತ ಕೋಶಗಳಿಗೆ ವಿತರಿಸಬೇಕಾಗುತ್ತದೆ ಈ ಕೋಶ ಚಕ್ರವು ಎರಡು ಪ್ರಮುಖ ಹಂತಗಳನ್ನು ಒಳಗೊಂಡಿದೆ ಮೊದಲ ಹಂತವೆಂದರೆ ʼಇಂಟರ್ಫೇಸ್ʼ ಈಗ ಇಂಟರ್ಫೇಸ್ ಜೀವಕೋಶ ಚಕ್ರದ ಸಮಯದ ಸುಮಾರು ತೊಂಬತ್ತೈದು ಶೇಕಡಾವನ್ನು ಆಕ್ರಮಿಸಿಕೊಂಡಿದೆ ಆದರೆ ಎಂ ಹಂತವು ಅಲ್ಪಾವಧಿಯದ್ದಾಗಿದೆ ಮತ್ತು ಇದು ಎಂ ಹಂತದಲ್ಲಿದೆ ಅದು ಮೊದಲು ಆನುವಂಶಿಕ ವಸ್ತು ನಕಲು ಮಾಡಿದ ನಂತರ ನ್ಯೂಕ್ಲಿಯಸ್ ಎರಡು ನ್ಯೂಕ್ಲಿಯೈ ಆಗಿ ವಿಭಜನೆಯಾಗುತ್ತದೆ ಮತ್ತು ನಂತರ ಸೈಟೋಪ್ಲಾಸಂ ವಿಭಜನೆಯಾಗುತ್ತದೆ ಮತ್ತು ಎರಡು ಅನುಜಾತ ಜೀವಕೋಶಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ನಾಭಿಕ ವಿಭಾಗವನ್ನು ಮತ್ತು ಸೈಟೋಪ್ಲಾಸ್ಮಿಕ್ ವಿಭಾಗವನ್ನು ಹೊಂದಿದ್ದೀರಿ ಈಗ ಒಂದು ಕುತೂಹಲಕಾರಿ ಮತ್ತು ಆಶ್ಚರ್ಯಕರ ಸಂಗತಿಯೆಂದರೆ ನೀವು ಆಟಗಾರರನ್ನು ಈ ಇಂಟರ್ಫೇಸ್ ಮೈಟೊಟಿಕ್ ಹಂತ ಮತ್ತು ಡಿಎನ್ಎ ಪುನರಾವರ್ತನೆಯನ್ನು ನಿಯಂತ್ರಿಸುವ ಆಣ್ವಿಕ ಆಟಗಾರರನ್ನು ನೋಡಿದರೆ ಅವು ಯುಕಾರಿಯೋಟ್ ಗಳಲ್ಲಿ ಹೆಚ್ಚು ಸಂರಕ್ಷಿಸಲ್ಪಟ್ಟಿವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ಅದು ಆಸಕ್ತಿದಾಯಕವಾಗಿದೆ ಎರಡನೆಯ ವಿಷಯವೆಂದರೆ ಪ್ರತಿ ಕೋಶ ಚಕ್ರದಲ್ಲಿ ಕೋಶವು ಒಮ್ಮೆ ಮಾತ್ರ ಕೋಶ ವಿಭಜನೆ ಅಥವಾ ಆನುವಂಶಿಕ ವಸ್ತುಗಳ ವಿಭಜನೆಗೆ ಒಳಗಾಗುತ್ತದೆ ಆದ್ದರಿಂದ ಪ್ರತಿ ಕೋಶವು ಸ್ವತಃ ಸಿದ್ಧಗೊಳ್ಳುತ್ತದೆ ಸಾಕಷ್ಟು ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುತ್ತದೆ ಅದರ ಡಿಎನ್ಎ ಯನ್ನು ನಕಲು ಮಾಡಲು ಸಿದ್ಧವಾಗುತ್ತದೆ ಅದರ ಆನುವಂಶಿಕ ವಸ್ತುವಿನ ಸಮಾನ ಪ್ರತಿಗಳನ್ನು ಉತ್ಪಾದಿಸಿ ನಂತರ ವಿಭಜಿಸುತ್ತದೆ ಆದ್ದರಿಂದ ಒಂದು ಕೋಶ ಚಕ್ರದಲ್ಲಿ ಕೋಶ ವಿಭಜನೆ ಅಥವಾ ನಾಭಿಕ ವಿಭಜನೆ ಮತ್ತು ಡಿಎನ್ಎ ಪುನರಾವರ್ತನೆ ಒಮ್ಮೆ ಮಾತ್ರ ಸಂಭವಿಸುತ್ತದೆ ಆದ್ದರಿಂದ ನಾವು ಕೋಶ ಚಕ್ರಕ್ಕೆ ಹೋಗೋಣ ಇದು ಸ್ವಲ್ಪ ಕಾರ್ಯನಿರತ ಸ್ಲೈಡ್ ಆಗಿದೆ ಆದ್ದರಿಂದ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಇದು ಎರಡು ಅನುಜಾತ ಕೋಶಗಳಾಗಿ ವಿಭಜಿಸಲು ಮತ್ತು ಅದರ ಅನುಜಾತ ಕೋಶಗಳಿಗೆ ಮಾಹಿತಿಯನ್ನು ರವಾನಿಸಲು ನಿರ್ಧರಿಸಿದ ಕೋಶ ಎಂದು ಹೇಳೋಣ ನಾನು ನಿಮಗೆ ಹೇಳಿದಂತೆ ಪ್ರಮುಖ ಭಾಗವೆಂದರೆ ಪೂರ್ವಸಿದ್ಧತಾ ಹಂತ ಆದ್ದರಿಂದ ಆರಂಭದಿಂದ ಇಲ್ಲಿಯವರೆಗಿನ ಎಲ್ಲಾ ಮಾರ್ಗಗಳು ಇಂಟರ್ಫೇಸ್ ಆಗಿವೆ ಈಗ ಈ ಇಂಟರ್ಫೇಸ್ ನಲ್ಲಿ ನಾವು ಮತ್ತೆ ಮೂರು ಹಂತಗಳನ್ನು ಹೊಂದಿದ್ದೇವೆ ಮೊದಲನೆಯದನ್ನು ಜಿ1 ಹಂತ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಒಂದನೇ ಬೆಳವಣಿಗೆಯ ಹಂತ ಎಂದು ಸಹ ಕರೆಯಲಾಗುತ್ತದೆ ಈಗ ಇದು ಎಂಟುರಿಂದ ಹತ್ತು ಗಂಟೆಗಳವರೆಗೆ ಇರುತ್ತದೆ ಮತ್ತು ಈ ಹಂತದಲ್ಲಿ ಜೀವಕೋಶದ ಚಕ್ರದ ಮೊದಲ ಹಂತದಲ್ಲಿ ಕೋಶವು ಮೂಲತಃ ಗಾತ್ರದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಇದು ಸಾಕಷ್ಟು ಕರೆನ್ಸಿ ಯನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ನಂತರದ ಪ್ರಕ್ರಿಯೆಗಳನ್ನು ಮಾಡಲು ಅದಕ್ಕೆ ಎಲ್ಲಾ ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ಇದು ದೊಡ್ಡ ಪ್ರಮಾಣದ ಎಟಿಪಿ ಯನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಅದು ತನ್ನ ಅಂಗಗಳನ್ನು ನಕಲು ಮಾಡಲು ಪ್ರಾರಂಭಿಸುತ್ತದೆ ಏಕೆಂದರೆ ಅಂತಿಮವಾಗಿ ಅಂಗಗಳನ್ನು ಅನುಜಾತ ಕೋಶಗಳಿಗೆ ರವಾನಿಸಬೇಕಾಗುತ್ತದೆ ಮತ್ತು ಅದು ಸಾಕಷ್ಟು ಸಂಪನ್ಮೂಲಗಳನ್ನು ಉತ್ಪಾದಿಸುತ್ತದೆ ಈಗ ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾದ ಪ್ರಮುಖ ಸಂಪನ್ಮೂಲಗಳಲ್ಲಿ ಹಿಸ್ಟೋನ್ ಗಳು ಒಂದು ಡಿಎನ್ಎ ನಕಲಾಗುವ ಕಾರಣ ಹೊಸ ಡಿಎನ್ಎ ಯನ್ನು ಕ್ರೊಮಾಟಿನ್ ರಚನೆಯಾಗಿ ಸಂಘಟಿಸಬೇಕಾಗಿದೆ ಮತ್ತು ಅದಕ್ಕಾಗಿ ಸಾಕಷ್ಟು ಹಿಸ್ಟೋನ್ ಗಳು ಅಗತ್ಯವಿದೆ ಆದ್ದರಿಂದ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಗೆ ಅಗತ್ಯವಾದ ಹೊಸದಾಗಿ ಸಂಶ್ಲೇಷಿತ ಡಿಎನ್ಎ ಯನ್ನು ಸಂಕ್ಷೇಪಿಸಲು ಮತ್ತು ಹೊಸದಾಗಿ ಸಂಶ್ಲೇಷಿತ ಡಿಎನ್ಎ ಅಥವಾ ಹಿಸ್ಟೋನ್ ಗಳ ಪ್ಯಾಕೇಜಿಂಗ್ ಗಾಗಿ ಬಿಲ್ಡಿಂಗ್ ಬ್ಲಾಕ್ಗಳು ಈ ಪ್ರೋಟೀನ್ ಗಳು ಜಿ1 ಹಂತದಲ್ಲಿ ಸಂಶ್ಲೇಷಿಸಲ್ಪಡುತ್ತಿವೆ ಮತ್ತು ಜೀವಕೋಶವು ನಿಜವಾಗಿ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಡಿಎನ್ಎ ಹಾನಿ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಡಿಎನ್ಎ ಯ ದೋಷಪೂರಿತ ತುಣುಕನ್ನು ಡಿಎನ್ಎ ಪುನರಾವರ್ತನೆಗೆ ಒಳಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ಅದು ಅನುಕೂಲಕರವಲ್ಲದ ಲಕ್ಷಣಗಳನ್ನು ಅನುಜಾತ ಕೋಶಗಳಿಗೆ ರವಾನಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಅದನ್ನು ಸ್ವೀಕರಿಸಲಾಗುವುದಿಲ್ಲ ಆದ್ದರಿಂದ ಜಿ1 ಹಂತದಲ್ಲಿ ಕೋಶವು ಮೂಲಭೂತವಾಗಿ ಸ್ವತಃ ಸಿದ್ಧಗೊಳ್ಳುತ್ತದೆ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುತ್ತದೆ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈಗ ಜೀವಕೋಶವು ಡಿಎನ್ಎ ಪುನರಾವರ್ತನೆಯ ಹಂತಕ್ಕೆ ಹೋಗಲು ಸಿದ್ಧವಾಗಿದೆ ಆದ್ದರಿಂದ ಕೋಶ ಚಕ್ರದ ಎರಡನೇ ಹಂತ ಎಸ್ ಹಂತ ಅಲ್ಲಿ ಡಿಎನ್ಎ ಯ ನಿಜವಾದ ನಕಲು ನಡೆಯುತ್ತದೆ ಪ್ರತಿ ವರ್ಣತಂತು ಸ್ವತಃ ನಕಲುಗೊಳ್ಳುತ್ತದೆ ಮತ್ತು ಇದು ಮಾನವರಲ್ಲಿ ಆರರಿಂದ ಎಂಟು ಗಂಟೆಗಳವರೆಗೆ ಇರುತ್ತದೆ ನಾವು ಡಿಎನ್ಎ ಪುನರಾವರ್ತನೆಯ ಈ ವಿಷಯವನ್ನು ಪ್ರತ್ಯೇಕವಾಗಿ ನೋಡೋಣ ಏಕೆಂದರೆ ಇದು ಡಿಎನ್ಎ ಯು ನಿಜವಾಗಿ ಹೇಗೆ ನಿಖರವಾದ ಮಾಹಿತಿಯನ್ನು ರವಾನಿಸುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾನು ಅದನ್ನು ಪ್ರತ್ಯೇಕ ತರಗತಿಯಲ್ಲಿ ತಿಳಿಸುತ್ತೇನೆ ಆದರೆ ಸದ್ಯಕ್ಕೆ ಇಂಟರ್ಫೇಸ್ ನ ಎರಡನೇ ಹಂತವು ಎಸ್ ಫೇಸ್ ಎಂದು ನೀವು ನೆನಪಿಡಿ ಈಗ ಡಿಎನ್ಎ ಯನ್ನು ಧಾರ್ಮಿಕವಾಗಿ ಮತ್ತು ಎಚ್ಚರಿಕೆಯಿಂದ ನಕಲು ಮಾಡಿದ ನಂತರ ಇಂಟರ್ಫೇಸ್ ಜಿ2 ಹಂತವನ್ನು ಹೊಂದಿದೆ ಆದ್ದರಿಂದ ನೀವು ಜಿ1 ಹಂತ ಎಸ್ ಹಂತ ಮತ್ತು ಜಿ2 ಹಂತವನ್ನು ಹೊಂದಿದ್ದೀರಿ ಈಗ ಜಿ2 ಹಂತದಲ್ಲಿ ಕೋಶವು ಇನ್ನೂ ವಿಭಜನೆಯಾಗಿಲ್ಲ ಅದು ಅದರ ಡಿಎನ್ಎ ಯನ್ನು ಮಾತ್ರ ನಕಲು ಮಾಡಿದೆ ಎಂಬುದನ್ನು ನೆನಪಿಡಿ ಮತ್ತು ಅದು ವಿಭಜಿಸಲು ಸಿದ್ಧವಾಗಿದೆ ಆದರೆ ಅದು ವಿಭಜನೆಗೊಳ್ಳಲು ಮತ್ತು ವರ್ಣತಂತುಗಳು ಸರಿಯಾಗಿ ವಿತರಣೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಸಂಪೂರ್ಣ ಹೊಸ ಯಂತ್ರೋಪಕರಣಗಳು ಬೇಕಾಗುತ್ತವೆ ಇವು ಮೈಟೊಸಿಸ್ ಗೆ ಅಗತ್ಯವಾದ ಯಂತ್ರೋಪಕರಣಗಳು ನಾವು ಮತ್ತೆ ಕೋಶ ವಿಭಜನೆಯನ್ನು ಕಲಿಯುತ್ತೇವೆ ಅದರಲ್ಲಿ ವಿವಿಧ ಪ್ರಕಾರಗಳಿವೆ ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಇದು ಮೈಟೊಸಿಸ್ ಆಗಿದೆ ಮತ್ತು ಮೈಟೊಸಿಸ್ ಸಂಭವಿಸಬೇಕಾದರೆ ಕೋಶ ವಿಭಜನೆಯ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಅಗತ್ಯವಿರುವ ಸಾಕಷ್ಟು ಕಚ್ಚಾ ವಸ್ತುಗಳು ಸಂಶ್ಲೇಷಿತವಾಗುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತೆ ಮುಂದಿನ ಹಂತಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಕೋಶಕ್ಕೆ ಸಾಕಷ್ಟು ಶಕ್ತಿ ಲಭ್ಯವಿದೆ ಮತ್ತು ಬಹಳ ಮುಖ್ಯವಾದ ಭಾಗವೆಂದರೆ ಈ ಹಂತದಲ್ಲಿ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯು ತಪ್ಪುಮಾಡಲು ಆಸ್ಪದವಿಲ್ಲ ಎಂದು ಖಚಿತಪಡಿಸುತ್ತದೆ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯಿಂದಾಗಿ ಯಾವುದೇ ದೋಷಗಳು ಕಂಡುಬಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಹೊಸದಾಗಿ ಸಂಶ್ಲೇಷಿಸಲ್ಪಟ್ಟ ಡಿಎನ್ಎ ಅಖಂಡವಾಗಿದೆಯೆ ಸರಿಯಾದ ಮಾಹಿತಿಯನ್ನು ಒಳಗೊಂಡಿದೆಯೆ ಜಿ2 ಹಂತದಲ್ಲಿ ಸರಿಯಾಗಿ ಪ್ಯಾಕೇಜ್ ಮಾಡಲಾಗಿದೆಯೆ ಎಂದು ಗುಣಮಟ್ಟ ನಿಯಂತ್ರಣ ಪ್ರಕ್ರಿಯೆಯಿಂದ ಖಚಿತಪಡಿಸಿಕೊಳ್ಳಲಾಗುತ್ತದೆ ಎಲ್ಲವೂ ಸರಿಹೊಂದಿದ ನಂತರ ಕೋಶವು ಅದರ ನಕಲಿ ಡಿಎನ್ಎ ಯೊಂದಿಗೆ ಈಗ ಸಿದ್ಧವಾಗಿದೆ ಅದರ ನಕಲಿ ಅಂಗಗಳನ್ನು ಎರಡು ಅನುಜಾತ ಕೋಶಗಳಾಗಿ ವಿಂಗಡಿಸಲಾಗುವುದು ಮತ್ತು ಅದು ಎಂ ಹಂತವಾಗಿದೆ ಆದ್ದರಿಂದ ಈ ಎಂ ಹಂತ ಸುಮಾರು ಒಂದು ಗಂಟೆ ಇರುತ್ತದೆ ಈಗ ಎಂ ಹಂತವು ಮತ್ತೆ ಎರಡು ಹಂತಗಳನ್ನು ಹೊಂದಿದೆ ಮೊದಲ ಹಂತವೆಂದರೆ ನ್ಯೂಕ್ಲಿಯಸ್ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳಾಗಿ ವಿಭಜನೆಯಾಗುತ್ತದೆ ಇದನ್ನು ಕ್ಯಾರಿಯೋಕಿನೆಸಿಸ್ ಎಂದು ಕರೆಯಲಾಗುತ್ತದೆ ಕರ್ಯಾನ್ ಎಂದರೆ ನ್ಯೂಕ್ಲಿಯಸ್ ಕೈನೆಸಿಸ್ ಎಂದರೆ ಪೀಳಿಗೆ ಆದ್ದರಿಂದ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳ ಪೀಳಿಗೆಯು ಮೊದಲ ಹಂತದಲ್ಲಿ ಸಂಭವಿಸುತ್ತದೆ ಇದು ಮೈಟೋಸಿಸ್ ಒಮ್ಮೆ ವರ್ಣತಂತುಗಳನ್ನು ಯಶಸ್ವಿಯಾಗಿ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳಾಗಿ ವಿಂಗಡಿಸಿದ ನಂತರ ಅಲ್ಲಿ ಯಾವುದೇ ದೋಷ ಸಂಭವಿಸುವುದಿಲ್ಲ ನಂತರ ಸೈಟೋಪ್ಲಾಸಂ ವಾಸ್ತವವಾಗಿ ವಿಭಜನೆಯಾಗುತ್ತದೆ ಮತ್ತು ಅದನ್ನು ಸೈಟೊಕಿನೆಸಿಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಎಂದರೆ ಮೈಟೊಸಿಸ್ ಅಥವಾ ಎಂ ಹಂತದ ನಂತರ ಏಕ ಕೋಶವು ಎರಡು ನಿಖರವಾದ ಅನುಜಾತ ಕೋಶಗಳ ಪ್ರತಿಗಳಾಗಿ ಪರಿಣಮಿಸುತ್ತದೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ನಾನು ಇದನ್ನು ಮತ್ತೆ ನಿಮಗೆ ಹೇಳುತ್ತೇನೆ ಕೋಶ ಚಕ್ರವು ಇಂಟರ್ಫೇಸ್ ಎಂಬ ಪ್ರಮುಖ ಭಾಗವನ್ನು ಹೊಂದಿದೆ ಇಂಟರ್ಫೇಸ್ ಪ್ರತಿಯಾಗಿ ಜಿ1 ಹಂತವನ್ನು ಹೊಂದಿದೆ ಮೊದಲು ಪೂರ್ವಸಿದ್ಧತಾ ಹಂತ ನಿಜವಾದ ಡಿಎನ್ಎ ಪುನರಾವರ್ತನೆ ಸಂಭವಿಸಿದಾಗ ಎಸ್ ಹಂತ ತದನಂತರ ಎರಡನೇ ಪೂರ್ವಸಿದ್ಧತಾ ಹಂತ ಇದನ್ನು ಜಿ2 ಹಂತ ಎಂದು ಕರೆಯಲಾಗುತ್ತದೆ ಮತ್ತು ಈ ಜಿ2 ಹಂತದಲ್ಲಿ ಕೋಶಗಳು ವಿಭಜಿಸಲು ಸ್ವತಃ ಸಿದ್ಧಗೊಳ್ಳುತ್ತವೆ ತದನಂತರ ಕೋಶ ವಿಭಜನೆಯ ನಿಜವಾದ ಪ್ರಕ್ರಿಯೆಯನ್ನು ಎಂ ಹಂತ ಎಂದು ಕರೆಯಲಾಗುತ್ತದೆ ಈಗ ನಾನು ಆರಂಭದಲ್ಲಿ ಹೇಳಿದಂತೆ ನರಕೋಶಗಳಂತೆ ಈ ಕೆಲವು ಜೀವಕೋಶಗಳು ಕೋಶ ಚಕ್ರಕ್ಕೆ ಒಳಗಾಗಲು ಬಯಸುವುದಿಲ್ಲ ಈಗ ಈ ಕೋಶಗಳು ನಿರಂತರವಾಗಿ ನಿಶ್ಚಲ ಸ್ಥಿತಿಯಲ್ಲಿರುತ್ತವೆ ಅಥವಾ ವಿಶ್ರಾಂತಿ ಹಂತದಲ್ಲಿರುತ್ತವೆ ಆದ್ದರಿಂದ ಅವು ಜಿ1 ಹಂತವನ್ನೂ ಸಹ ಪ್ರವೇಶಿಸುವುದಿಲ್ಲ ಅವು ಕೇವಲ ಕೋಶ ಚಕ್ರದಿಂದ ನಿರ್ಗಮಿಸುತ್ತವೆ ಮತ್ತು ಅವು ಜಿ0 ಹಂತದಲ್ಲಿಯೇ ಇರುತ್ತವೆ ಇದನ್ನು ಕೋಶ ಬಂಧನದ ಹಂತ ಎಂದೂ ಕರೆಯಲಾಗುತ್ತದೆ ಈಗ ಈ ಹಂತದಲ್ಲಿ ಜೀವಕೋಶಗಳು ಜೀವಿಸುತ್ತಿಲ್ಲ ಎಂದು ಅರ್ಥವಲ್ಲ ಜೀವಕೋಶಗಳು ಜೀವಿಸುತ್ತಿವೆ ಅವು ದಿನನಿತ್ಯದ ಕೆಲಸವನ್ನು ಮಾಡುತ್ತಿವೆ ಅವು ತಮ್ಮ ಕಾರ್ಯವನ್ನು ಮಾಡುತ್ತಿವೆ ಆದರೆ ಅವು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿಲ್ಲ ಅವು ತುಂಬಾ ಕಾರ್ಯನಿರತವಾಗಿದ್ದು ಕೋಶ ಚಕ್ರದ ಪ್ರಕ್ರಿಯೆಗೆ ಒಳಗಾಗಲು ಅವುಗಳಿಗೆ ಸಮಯವಿಲ್ಲ ಆದ್ದರಿಂದ ಇದು ಜಿ0 ಹಂತವಾಗಿದೆ ಆದರೆ ನಂತರ ಕೋಶ ವಿಭಜನೆಯು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಚಿತ್ರಾತ್ಮಕವಾಗಿ ಹೇಗೆ ಚಿತ್ರಿಸುತ್ತದೆ ಎಂದು ನೋಡೋಣ ಇಂಟರ್ಫೇಸ್ ಸಂಭವಿಸುವ ಸ್ಥಳ ಇದು ಅಲ್ಲಿ ಜಿ1 ಹಂತ ಪೂರ್ವಸಿದ್ಧತಾ ಹಂತ ನಿಜವಾದ ಡಿಎನ್ಎ ಪುನರಾವರ್ತನೆಯ ಎಸ್ ಹಂತ ಜಿ2 ನ ಎರಡನೇ ಪೂರ್ವಸಿದ್ಧತಾ ಹಂತ ತದನಂತರ ನಾವು ಎಲ್ಲಾ ವರ್ಣತಂತುಗಳನ್ನು ಸಿದ್ಧ ಮತ್ತು ನಕಲು ಮಾಡಿದ್ದೇವೆ ಆದ್ದರಿಂದ ಪ್ರತಿ ವರ್ಣತಂತು ಅದರ ಹೊಸ ನಕಲಿಗೆ ಕಾರಣವಾಗಿದೆ ಎಂಬುದನ್ನು ನೀವು ನೋಡಬಹುದು ನಂತರ ನೀವು ಸೆಂಟ್ರೊಮೀರ್ ಅನ್ನು ಹೊಂದಿದ್ದೀರಿ ಈಗ ಈ ಎಲ್ಲಾ ವರ್ಣತಂತುಗಳು ಮೈಟೊಸಿಸ್ ಅಥವಾ ಕೋಶ ವಿಭಜನೆಯ ಸಮಯದಲ್ಲಿ ಜೀವಕೋಶದ ಸಮಭಾಜಕ ಫಲಕಕ್ಕೆ ಹೊಂದಿಕೊಳ್ಳುತ್ತವೆ ಮತ್ತು ನಾಭಿಕ ಹೊದಿಕೆ ಕಣ್ಮರೆಯಾಗಿದೆ ಎಂದು ನೀವು ಇಲ್ಲಿ ಗಮನಿಸಿದ್ದೀರಿ ಮೂಲ ನಾಭಿಕ ಪೊರೆಯು ಕಣ್ಮರೆಯಾಗಿದೆ ತದನಂತರ ಸ್ಪಿಂಡಲ್ ಫೈಬರ್ ಗಳು ಎಂದು ಕರೆಯಲ್ಪಡುವ ವಿಶೇಷ ರಚನೆ ನಡೆಯುತ್ತಿದೆ ನಾವು ಕೋಶ ವಿಭಜನೆಯ ಬಗ್ಗೆ ಮಾತನಾಡುವಾಗ ನಾನು ಈ ಎಲ್ಲದಕ್ಕೂ ಬರುತ್ತೇನೆ ಆದರೆ ಈ ತರಗತಿಯಲ್ಲಿ ಸರಳತೆಗಾಗಿ ಡಿಎನ್ಎ ನಕಲು ಮಾಡಿದ ನಂತರ ವರ್ಣತಂತುಗಳು ಸಮಭಾಜಕ ಸಮತಲದಿಂದ ಕೋಶದ ಎರಡು ಪ್ರತ್ಯೇಕ ಧ್ರುವಗಳ ಕಡೆಗೆ ವಿಭಜನೆಯಾಗುತ್ತವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಸ್ಪಿಂಡಲ್ ರಚನೆಯಿಂದಾಗಿ ಇದು ಸಾಧ್ಯ ಇವು ಅಕ್ಷರಶಃ ಎಳೆಗಳಂತೆ ವರ್ಣತಂತುಗಳನ್ನು ಪ್ರತ್ಯೇಕವಾಗಿ ಎಳೆಯುತ್ತಿವೆ ಈ ವರ್ಣತಂತುಗಳನ್ನು ಸಮಭಾಜಕ ಸಮತಲದಲ್ಲಿ ಕೈಗೊಂಬೆಗಳಂತೆ ಜೋಡಿಸಿರುವುದನ್ನು ನೀವು ನೋಡುತ್ತೀರಿ ನಂತರ ಯುದ್ಧದ ರೀತಿಯ ಎಳೆದಾಟ ಇದೆ ನಂತರ ವರ್ಣತಂತುಗಳು ಬೇರ್ಪಡುತ್ತವೆ ಅವುಗಳನ್ನು ಬೇರ್ಪಡಿಸಿದ ನಂತರ ನಾಭಿಕ ಹೊದಿಕೆ ಪುನರಾರಂಭಗೊಳ್ಳುತ್ತದೆ ಆದ್ದರಿಂದ ನೀವು ಅನುಜಾತ ನ್ಯೂಕ್ಲಿಯಸ್ ಗಳನ್ನು ರೂಪಗೊಳ್ಳುವುದನ್ನು ಪಡೆಯುತ್ತೀರಿ ತದನಂತರ ಸೈಟೋಪ್ಲಾಸಂ ಅಥವಾ ಪ್ಲಾಸ್ಮಾ ಮೆಂಬರೇನ್ ಎರಡು ಅನುಜಾತ ಕೋಶಗಳನ್ನು ಚಿವುಟುತ್ತದೆ ಮತ್ತು ಬೇರ್ಪಡಿಸುತ್ತದೆ ಇದನ್ನು ನೀವು ಸೈಟೊಕಿನೆಸಿಸ್ ಎಂದು ಕರೆಯುತ್ತೀರಿ ಆದ್ದರಿಂದ ಕೋಶ ಚಕ್ರದಲ್ಲಿ ಇದು ಸಂಭವಿಸುತ್ತದೆ ಆದರೆ ನಂತರ ನಾನು ಹೇಳಿದಂತೆ ಒಂದು ಕೋಶವು ತಪ್ಪು ಮಾಹಿತಿಯನ್ನು ರವಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಉತ್ತಮ ಪರೀಕ್ಷಿಸುವ ಸ್ಥಳಗಳು ಇರಬೇಕು ಕೋಶವು ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಚಲಿಸುವಾಗ ಯಾವುದೇ ತಪ್ಪುಗಳನ್ನು ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವಂತಹ ಕೆಲವು ರೀತಿಯ ಟೋಲ್ ಗೇಟ್ ಗಳು ಇರಬೇಕು ಆದ್ದರಿಂದ ಕೋಶ ಚಕ್ರದಲ್ಲಿ ಮೂರು ಪ್ರಮುಖ ಪರೀಕ್ಷಿಸುವ ಸ್ಥಳಗಳಿವೆ ಜಿ1 ಹಂತದ ನಂತರ ಮೊದಲ ಪರೀಕ್ಷಿಸುವ ಸ್ಥಳ ಇದೆ ಕೋಶವು ಎಸ್ ಹಂತಕ್ಕೆ ಪ್ರವೇಶಿಸುವ ಮೊದಲು ಮತ್ತು ಈ ಜಿ1 ಪರೀಕ್ಷಿಸುವ ಸ್ಥಳದಲ್ಲಿ ಸಾಕಷ್ಟು ಕಚ್ಚಾ ವಸ್ತುಗಳಿವೆ ಎಂದು ಖಚಿತಪಡಿಸುತ್ತದೆ ಸಾಕಷ್ಟು ಶಕ್ತಿಯಿದೆ ಮತ್ತು ಮುಖ್ಯವಾಗಿ ಕೋಶವು ಆರಂಭಿಕ ಡಿಎನ್ಎ ನಕಲು ಮಾಡಲು ಹೋಗುತ್ತದೆ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಪ್ರಾರಂಭಿಕ ವಸ್ತು ಪ್ರಾರಂಭಿಕ ಡಿಎನ್ಎ ಗೆ ಯಾವುದೇ ಡಿಎನ್ಎ ಹಾನಿ ಇಲ್ಲ ನಂತರ ಎಸ್ ಹಂತ ಸಂಭವಿಸುತ್ತದೆ ಡಿಎನ್ಎ ನಕಲು ಆಗುತ್ತದೆ ಹಾದುಹೋಗುತ್ತದೆ ಜಿ2 ಹಂತಕ್ಕೆ ಹೋಗುತ್ತದೆ ಮತ್ತು ಕೋಶವು ನಿಜವಾದ ಕೋಶ ವಿಭಜನೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೊದಲು ನೀವು ಎರಡನೇ ಪರೀಕ್ಷಿಸುವ ಸ್ಥಳವನ್ನು ಹೊಂದಿದ್ದೀರಿ ಅದು ಜಿ2 ಈಗ ಈ ಪರೀಕ್ಷಿಸುವ ಸ್ಥಳದಲ್ಲಿ ಗುಣಮಟ್ಟದ ನಿಯಂತ್ರಣವು ನಡೆಯುತ್ತದೆ ಮೂಲ ಡಿಎನ್ಎ ನಕಲಿಸುವಾಗ ಯಾವುದೇ ಅನಗತ್ಯ ರೂಪಾಂತರಗಳು ಅಥವಾ ಅನಗತ್ಯ ದೋಷಗಳು ಸಂಭವಿಸಿಲ್ಲ ಎಂದು ಈ ಕಾರ್ಯವಿಧಾನವು ಖಚಿತಪಡಿಸುತ್ತದೆ ಕೆಲವು ಹಾನಿ ಸಂಭವಿಸಿದಲ್ಲಿ ದುರಸ್ತಿ ಕಾರ್ಯವಿಧಾನ ಡಿಎನ್ಎ ದುರಸ್ತಿ ಕಾರ್ಯವಿಧಾನವು ಸಂಭವಿಸುತ್ತದೆ ಜೀವಕೋಶದ ಗಾತ್ರವು ಸೂಕ್ತವಾಗಿದೆ ಏಕೆಂದರೆ ಈಗ ಅದು ಕೇವಲ ನ್ಯೂಕ್ಲಿಯಸ್ ಅನ್ನು ಮಾತ್ರ ವಿಭಜಿಸಿಲ್ಲ ಜೊತೆಗೆ ಅದು ಸೈಟೋಪ್ಲಾಸಂ ಅನ್ನೂ ಸಹ ವಿಭಜಿಸಿದೆ ಇದು ಅಂಗಗಳು ಸಾಕಾಗಿದೆಯೆ ಮೂಲ ಕೋಶವನ್ನು ವಿಭಜಿಸಲು ಸಾಕಷ್ಟು ಸ್ಥಳ ಮತ್ತು ಪರಿಮಾಣ ಲಭ್ಯವಿದೆಯೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಅದನ್ನು ಜಿ2 ಪರೀಕ್ಷಿಸುವ ಸ್ಥಳದಲ್ಲಿಯೂ ನೋಡಿಕೊಳ್ಳಲಾಗುತ್ತದೆ ಮತ್ತು ಸಹಜವಾಗಿ ಕೋಶ ವಿಭಜನೆಯ ನೈಜ ಪ್ರಕ್ರಿಯೆಗೆ ಸಾಕಷ್ಟು ಪ್ರಮಾಣದ ಕಚ್ಚಾ ವಸ್ತುಗಳು ಲಭ್ಯವಿರುವುದನ್ನು ಇದು ಖಚಿತಪಡಿಸುತ್ತದೆ ಮೂರನೆಯ ಪರೀಕ್ಷಿಸುವ ಸ್ಥಳ ವಾಸ್ತವವಾಗಿ ಮೈಟೊಸಿಸ್ ಪ್ರಕ್ರಿಯೆಯಲ್ಲಿದೆ ಹಿಂದಿನ ಸ್ಲೈಡ್ ಗೆ ಹಿಂತಿರುಗಿ ಹೋಗೋಣ ಸಮಭಾಜಕ ಸಮತಲದಲ್ಲಿ ವರ್ಣತಂತುಗಳು ಜೋಡಿಸುತ್ತವೆ ಎಂದು ನಾನು ನಿಮಗೆ ಹೇಳಿದ್ದೆ ಈಗ ಈ ವರ್ಣತಂತುಗಳು ಎಲ್ಲಾ ನಲವತ್ತಾರು ಜೋಡಿ ಎಲ್ಲಾ ನಲವತ್ತಾರು ವರ್ಣತಂತು ಮತ್ತು ಅದರ ಪ್ರತಿ ಇದ್ದರೆ ಸಮಭಾಜಕ ಸಮತಲದಲ್ಲಿ ಅದನ್ನು ಸರಿಯಾಗಿ ಜೋಡಿಸದಿದ್ದರೆ ವಿತರಣೆಯು ಸಮಾನವಾಗಿರುವುದಿಲ್ಲ ಆದ್ದರಿಂದ ವರ್ಣತಂತುಗಳನ್ನು ಸೂಕ್ತವಾಗಿ ಜೋಡಿಸಲಾಗಿದೆ ಮತ್ತು ಅವುಗಳನ್ನು ಸ್ಪಿಂಡಲ್ ಯಂತ್ರೋಪಕರಣಗಳೊಂದಿಗೆ ಸೂಕ್ತವಾಗಿ ಸಂಪರ್ಕಿಸಲಾಗಿದೆ ಎಂಬುದನ್ನು ಎಂ ಹಂತದಲ್ಲಿ ಪರೀಕ್ಷಿಸಲಾಗುತ್ತದೆ ಮತ್ತು ಇದನ್ನು ಸ್ಪಿಂಡಲ್ ಜೋಡಣೆ ಪರೀಕ್ಷಿಸುವ ಸ್ಥಳ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕೋಶ ಚಕ್ರದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಪರೀಕ್ಷಿಸುವ ಸ್ಥಳಗಳು ಲಭ್ಯವಿವೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದರೆ ಈ ಪರೀಕ್ಷಿಸುವ ಸ್ಥಳಗಳನ್ನು ಹೇಗೆ ತರಲಾಗುತ್ತದೆ ಆಂತರಿಕ ಮತ್ತು ಬಾಹ್ಯ ನಿಯಂತ್ರಕಗಳು ಇವೆ ಹೆಚ್ಚು ಸಂಕೀರ್ಣವಾದ ಮಾಹಿತಿಯನ್ನು ಸರಳಗೊಳಿಸಲು ಈ ಪ್ರತಿಯೊಂದು ಪರೀಕ್ಷಿಸುವ ಸ್ಥಳಗಳಲ್ಲಿ ಸಾಕಷ್ಟು ಸ್ವಿಚ್ ಗಳಿವೆ ಎಂದು ನೀವು ನೆನಪಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಜಿ1 ಪರೀಕ್ಷಿಸುವ ಸ್ಥಳದಲ್ಲಿ ಜಿ2 ಪರೀಕ್ಷಿಸುವ ಸ್ಥಳದಲ್ಲಿ ಮತ್ತು ಮೈಟೊಟಿಕ್ ಪರೀಕ್ಷಿಸುವ ಸ್ಥಳದಲ್ಲಿ ಈ ಸ್ವಿಚ್ ಗಳಿವೆ ಅದನ್ನು ಆನ್ ಅಥವಾ ಆಫ್ ಮಾಡಬಹುದು ಮತ್ತು ಸೈಕ್ಲಿನ್ ಗಳು ಎಂದು ಕರೆಯಲ್ಪಡುವ ನಿಯಂತ್ರಕಗಳಿಂದ ಇವುಗಳನ್ನು ಆನ್ ಅಥವಾ ಆಫ್ ಮಾಡಲಾಗುತ್ತದೆ ಆದ್ದರಿಂದ ಈ ಸೈಕ್ಲಿನ್ ಗಳು ಸೈಕ್ಲಿನ್ ಅವಲಂಬಿತ ಕೈನೇಸ್ ಗಳು ಎಂದು ಕರೆಯಲ್ಪಡುವ ಸ್ವಿಚ್ ಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತವೆ ಇವು ಕಿಣ್ವಗಳ ಗುಂಪಾಗಿದ್ದು ಅವು ಪ್ರೋಟೀನ್ ಗಳಿಗೆ ಫಾಸ್ಫೇಟ್ ಅನ್ನು ಸೇರಿಸುತ್ತಲೇ ಇರುತ್ತವೆ ನಾನು ಇಲ್ಲಿ ವಿವರಗಳಿಗೆ ಹೋಗುವುದಿಲ್ಲ ಆದರೆ ಸರಳತೆಗಾಗಿ ಇದನ್ನು ಈ ರೀತಿ ತೆಗೆದುಕೊಳ್ಳಿ ಪರೀಕ್ಷಿಸುವ ಸ್ಥಳಗಳು ಸಾಕಷ್ಟು ನಿಯಂತ್ರಕಗಳನ್ನು ಹೊಂದಿವೆ ಮತ್ತು ಕೋಶದೊಳಗಿನ ಅವುಗಳ ಸಾಪೇಕ್ಷ ವಿತರಣೆ ಅವುಗಳ ಸಂಶ್ಲೇಷಣೆಯ ದರವು ಕೋಶ ಚಕ್ರವನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಬಾಹ್ಯ ವೈಶಿಷ್ಟ್ಯವೆಂದರೆ ಉದಾಹರಣೆಗೆ ನೀವು ಗಾಯವನ್ನು ಹೊಂದಿದ್ದರೆ ಒಂದು ಕೋಶವು ಅನೇಕ ಕೋಶಗಳನ್ನು ನೀಡಲು ವಿಭಜನೆಯಾಗುತ್ತದೆ ಆದರೆ ಗಾಯವನ್ನು ಮುಚ್ಚುವವರೆಗೂ ಅದು ಬೆಳೆಯಲು ಪ್ರಾರಂಭಿಸುತ್ತದೆ ಆದ್ದರಿಂದ ಗಾಯವನ್ನು ಸಂಪೂರ್ಣವಾಗಿ ಮುಚ್ಚಿದ ನಂತರ ಯಾವುದೇ ಕೋಶ ವಿಭಜನೆ ಇರುವುದಿಲ್ಲ ಮತ್ತು ಇದನ್ನು ಸಂಪರ್ಕ ನಿರೋಧಕ ಎಂದು ಕರೆಯಲಾಗುತ್ತದೆ ಇದು ಗಾಯದ ಗುಣಪಡಿಸುವಿಕೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈಗ ಅನೇಕ ಬಾರಿ ಎಲ್ಲಾ ಪರಿಶೀಲನೆಗಳು ಮತ್ತು ಸಮತೋಲನಗಳ ಹೊರತಾಗಿಯೂ ಕೋಶವು ಡಿಎನ್ಎ ಯನ್ನು ಸರಿಪಡಿಸಲು ಸಾಧ್ಯವಾಗದಿದ್ದಾಗ ಮಾಡಿದ ಹಾನಿಗಳನ್ನು ಸರಿಪಡಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಸಂಭವಿಸಬಹುದು ಅಂತಹ ಸಂದರ್ಭದಲ್ಲಿ ಕೋಶವು ಸ್ವಯಂ ವಿನಾಶದ ಕರೆ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಅಪೊಪ್ಟೋಸಿಸ್ ಎಂದು ಕರೆಯಲಾಗುತ್ತದೆ ಇದು ಜೀವಕೋಶದ ಸಾವಿಗೆ ಒಳಗಾಗುತ್ತದೆ ಅಥವಾ ಇದನ್ನು ಪ್ರೋಗ್ರಾಮ್ಡ್ ಸೆಲ್ ಡೆತ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಕೋಶವು ತನ್ನದೇ ಆದ ಕೋಶ ಚಕ್ರವನ್ನು ನಿಯಂತ್ರಿಸುತ್ತದೆ ಎಂದು ನೋಡಲು ಆಸಕ್ತಿದಾಯಕವಾಗಿದೆ ಮತ್ತು ದುರಸ್ತಿಗೆ ಮೀರಿ ಹಾನಿಯಾಗುತ್ತಿದೆಯೇ ಎಂದು ನಿರ್ಧರಿಸಲು ಇದು ಯಂತ್ರೋಪಕರಣಗಳನ್ನು ಸಹ ಹೊಂದಿದೆ ಮುಂದುವರಿಯುವುದರಲ್ಲಿ ಯಾವುದೇ ಅರ್ಥವಿಲ್ಲ ಕೇವಲ ಸ್ವಯಂ ವಿನಾಶ ಮತ್ತು ಅದು ಅಪೊಪ್ಟೋಸಿಸ್ ಪ್ರಕ್ರಿಯೆಯ ಮೂಲಕ ಸಂಭವಿಸುತ್ತದೆ ಆದ್ದರಿಂದ ಜೀವಕೋಶದ ಚಕ್ರವು ಒಂದು ಪ್ರಕ್ರಿಯೆಯಾಗಿದ್ದು ಇಂದು ನಾವು ಕೋಶವು ತನ್ನನ್ನು ವಿಭಜಿಸಲು ಸಿದ್ಧಪಡಿಸಿಕೊಳ್ಳುತ್ತದೆ ಎಂದು ನೋಡಿದ್ದೇವೆ ಮತ್ತು ಅದನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಅದು ಮೊದಲು ತನ್ನ ಡಿಎನ್ಎ ಯನ್ನು ನಕಲು ಮಾಡುತ್ತದೆ ಅದು ತನ್ನ ಜೀವಕೋಶದ ಅಂಗಗಳನ್ನು ನಕಲು ಮಾಡುತ್ತದೆ ಮತ್ತು ನಂತರ ಅದು ಮೈಟೊಸಿಸ್ ಪ್ರಕ್ರಿಯೆಗೆ ವಿಭಜಿಸುತ್ತದೆ ಈಗ ನೀವು ನೆನಪಿನಲ್ಲಿಡಬೇಕಾದ ಒಂದು ವಿಷಯವೆಂದರೆ ಪ್ರತಿ ಜೀವಕೋಶದ ಚಕ್ರದಲ್ಲಿ ಡಿಎನ್ಎ ಪುನರಾವರ್ತನೆ ಅಥವಾ ಡಿಎನ್ಎ ನಕಲು ಒಮ್ಮೆ ಸಂಭವಿಸುತ್ತದೆ ಮತ್ತು ನಾನು ನಿಮಗೆ ಈ ಪ್ರಶ್ನೆಯನ್ನು ಕೇಳುತ್ತೇನೆ ಡಿಎನ್ಎ ಪುನರಾವರ್ತನೆಗೆ ಒಳಗಾಗದೆ ಜೀವಕೋಶಗಳು ಕೋಶ ವಿಭಜನೆಗೆ ಒಳಗಾಗಬಹುದೇ ಮತ್ತು ಇದಕ್ಕೆ ಉತ್ತರ ಇಲ್ಲ ಅದು ಸಾಧ್ಯವಿಲ್ಲ ಮತ್ತು ಇದು ತುಂಬಾ ಸ್ಪಷ್ಟವಾಗಿದೆ ಏಕೆಂದರೆ ಅದರ ಡಿಎನ್ಎ ಯನ್ನು ನಕಲು ಮಾಡದ ಕೋಶವು ವಿಭಜನೆಯಾಗುತ್ತಿದ್ದರೆ ಇದು ವರ್ಣತಂತುಗಳನ್ನು ಬಹಳ ಅನಿಯಂತ್ರಿತ ಶೈಲಿಯಲ್ಲಿ ಮುಂದೆ ದಾಟಿಸುತ್ತದೆ ಮತ್ತು ಎರಡು ಅನುಜಾತ ಜೀವಕೋಶಗಳು ದೇಹದ ಕಾರ್ಯಗಳನ್ನು ಅಥವಾ ಅಂಗಗಳ ಕಾರ್ಯವನ್ನು ಮಾಡಲು ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯಿಲ್ಲದೆ ಕೋಶವನ್ನು ವಿಭಜಿಸಲು ಸಾಧ್ಯವಿಲ್ಲ ಅಂತೆಯೇ ಒಂದು ಕೋಶವು ಅನೇಕ ಡಿಎನ್ಎ ಪ್ರತಿಕೃತಿಗಳಿಗೆ ಒಳಗಾಗಲು ನಂತರ ವಿಭಜಿಸಲು ಸಾಧ್ಯವಿಲ್ಲ ಎಂದು ನೀವು ಕಾಣಬಹುದು ನಂತರ ಏನಾಗುತ್ತದೆ ನೀವು ಇಪ್ಪತ್ಮೂರು ಜೋಡಿ ವರ್ಣತಂತುಗಳೊಂದಿಗೆ ಪ್ರಾರಂಭಿಸುತ್ತಿದ್ದರೆ ನೀವು ಅದನ್ನು ನಕಲು ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಕೋಶ ವಿಭಜನೆಗೆ ಮುಂಚೆಯೇ ನಲವತ್ತಾರು ಜೋಡಿಗಳನ್ನು ಹೊಂದಿದ್ದೀರಿ ಮತ್ತು ನಂತರ ಪ್ರತಿ ಅನುಜಾತ ಕೋಶವು ಮತ್ತೆ ಇಪ್ಪತ್ಮೂರು ಜೋಡಿಗಳನ್ನು ಪಡೆಯುತ್ತದೆ ಆದರೆ ಈ ರೀತಿ ಡಿಎನ್ಎ ಪ್ರತಿಕೃತಿಗಳನ್ನು ಮಾಡುತ್ತಿದ್ದರೆ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತದೆ ತದನಂತರ ನೀವು ವಿಭಜಿಸಿದಾಗ ಏನಾಗುತ್ತದೆ ಎಂದರೆ ಅನುಜಾತ ಜೀವಕೋಶಗಳು ಒಂದೇ ಸಂಖ್ಯೆಯ ಜೋಡಿ ವರ್ಣತಂತುಗಳನ್ನು ಉಳಿಸಿಕೊಳ್ಳುವುದಿಲ್ಲ ಮತ್ತು ಅದು ಪಾಲಿಪ್ಲಾಯ್ಡಿ ಗೆ ಕಾರಣವಾಗುತ್ತದೆ ಈಗ ಇದು ಮತ್ತೆ ದೇಹಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಸ್ವಾಭಾವಿಕವಾಗಿ ಜೀವಕೋಶಗಳು ತಮ್ಮ ಕೋಶ ಚಕ್ರವನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ನಮ್ಮ ದೇಹದಲ್ಲಿ ಬಹಳಷ್ಟು ರೋಗಗಳು ಸಂಭವಿಸುತ್ತಿವೆ ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಎಂದರೆ ಕ್ಯಾನ್ಸರ್ ಈ ಜೀವಕೋಶಗಳು ಯಾವುದೇ ಹಾನಿ ಸಂಭವಿಸಿದಲ್ಲಿ ಮತ್ತು ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳದ್ದಿದ್ದರೆ ಸ್ವತಃ ತಡೆಯುವ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತವೆ ಅವುಗಳು ಆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ವಿಷಯಗಳು ಸರಿಯಾಗಿಲ್ಲದಿದ್ದರೆ ಜೀವಕೋಶಗಳನ್ನು ಸಾಯುವಂತೆ ಸೂಚಿಸುವ ನಿರ್ಬಂಧಿಸುವ ಕಾರ್ಯವಿಧಾನವನ್ನು ಅವು ಕೇಳುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಏನಾಗುತ್ತದೆ ಎಂದರೆ ಈ ದೋಷಯುಕ್ತ ಕೋಶಗಳು ಸಂಗ್ರಹವಾಗುತ್ತಲೇ ಇರುತ್ತವೆ ಅವು ಹೆಚ್ಚು ಆಕ್ರಮಣಕಾರಿಯಾಗುತ್ತವೆ ಮತ್ತು ನೀವು ಅನಿಯಂತ್ರಿತ ಕೋಶಗಳ ರಾಶಿಯನ್ನು ಹೊಂದಲು ಪ್ರಾರಂಭಿಸುತ್ತೀರಿ ಇದನ್ನು ನೀವು ಗೆಡ್ಡೆಗಳು ಎಂದು ಕರೆಯುತ್ತೀರಿ ಆದ್ದರಿಂದ ಕ್ಯಾನ್ಸರ್ ನ ಪ್ರಗತಿ ಮತ್ತು ಪ್ರಾರಂಭದಲ್ಲಿ ಕೋಶ ಚಕ್ರವು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಯಲು ನೀವು ಆಸಕ್ತಿ ಹೊಂದಿದ್ದರೆ ಈ ವೀಡಿಯೊವನ್ನು ನೋಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ತುಂಬಾ ಸರಳವಾದ ಭಾಷೆಯಲ್ಲಿರುವ ಬಹಳ ಸುಂದರವಾದ ಅನಿಮೇಟೆಡ್ ವೀಡಿಯೊ ಮತ್ತು ಅನಿಮೇಷನ್ನಲ್ಲಿ ಕೋಶ ಚಕ್ರದ ಸಂಪೂರ್ಣ ಪ್ರಕ್ರಿಯೆಯನ್ನು ನೀವು ನಿಜವಾಗಿಯೂ ದೃಶ್ಯೀಕರಿಸಲು ಬಯಸಿದರೆ ಈ ವೀಡಿಯೊ ನೋಡಲು ನಾನು ನಿಮಗೆ ಶಿಫಾರಸು ಮಾಡುತ್ತೇವೆ ನಾವು ಕೋಶ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಮ್ಮ ಮುಂದಿನ ತರಗತಿಯಲ್ಲಿ ಕೋಶ ವಿಭಜನೆ ಪ್ರಕ್ರಿಯೆಯ ಬಗ್ಗೆ ನಾವು ನಿಜವಾಗಿ ಮಾತನಾಡುತ್ತೇವೆ ಮೈಟೊಸಿಸ್ ಮೂಲಕ ನಿಖರವಾದ ಸಂಖ್ಯೆಯ ವರ್ಣತಂತುಗಳು ಅನುಜಾತ ಜೀವಕೋಶಗಳಿಗೆ ರವಾನೆಯಾಗುತ್ತವೆ ತದನಂತರ ಕೋಶ ವಿಭಜನೆಯ ಮತ್ತೊಂದು ರೂಪವಾದ ಮಿಯೋಸಿಸ್ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ ಯಾವುದೇ ಸಂದೇಹಗಳಿದ್ದರೆ ನನಗೆ ಬರೆಯಿರಿ ನಿಮಗೆ ನಮ್ಮ ವೆಬ್ಲಿಂಕ್ ಗೆ ಪ್ರವೇಶವನ್ನು ನೀಡಲಾಗುವುದು ಮತ್ತು ಮುಂದಿನ ಬಾರಿ ನಾನು ನಿಮ್ಮನ್ನು ಮತ್ತೆ ನೋಡುತ್ತೇನೆ ಧನ್ಯವಾದಗಳು